Hello and welcome to the second part of the lecture on Intel SGX This is the course for secure systems engineering just part of the NPTEL series In the previous video we had also looked at the Intel SGX We have seen what was capable with this particular feature in the processor We looked at how the processor actually managed the memory how it actually allocated memory regions for enclaves how things were actually stored in the enclave and so on In this part of the video lecture we will look at Intel SGX more from a software perspective We will look at how applications would use the Intel SGX feature and we create enclaves ಹಲೋ ಮತ್ತು ಇಂಟೆಲ್ ಎಸ್ಜಿಎಕ್ಸ್ ಕುರಿತು ಉಪನ್ಯಾಸದ ಎರಡನೇ ಭಾಗಕ್ಕೆ ಸುಸ್ವಾಗತ ಎನ್ ಪಿ ಟಿ ಇ ಎಲ್ ಸರಣಿಯ ಒಂದು ಭಾಗವಾದ ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿದೆ ಹಿಂದಿನ ವೀಡಿಯೊ ದಲ್ಲಿ ನಾವು ಇಂಟೆಲ್ ಎಸ್ಜಿಎಕ್ಸ್ ಅನ್ನು ಸಹ ನೋಡಿದ್ದೇವೆ ಪ್ರೊಸೆಸರ್ ನಲ್ಲಿ ಈ ನಿರ್ದಿಷ್ಟ ವೈಶಿಷ್ಟ್ಯದೊಂದಿಗೆ ಏನು ಸಾಮರ್ಥ್ಯವನ್ನು ಹೊಂದಿದೆ ಎಂಬುದನ್ನು ನಾವು ನೋಡಿದ್ದೇವೆ ಪ್ರೊಸೆಸರ್ ನಿಜವಾಗಿ ಮೆಮೊರಿ ಯನ್ನು ಹೇಗೆ ನಿರ್ವಹಿಸುತ್ತದೆ ಎನ್ಕ್ಲೇವ್ ಗಳಿಗೆ ಮೆಮೊರಿ ಪ್ರದೇಶಗಳನ್ನು ಹೇಗೆ ನಿಯೋಜಿಸಲಾಗಿದೆ ಎನ್ಕ್ಲೇವ್ ನಲ್ಲಿ ವಸ್ತುಗಳನ್ನು ಹೇಗೆ ಸಂಗ್ರಹಿಸಲಾಗಿದೆ ಮತ್ತು ಮುಂತಾದವುಗಳನ್ನು ನಾವು ನೋಡಿದ್ದೇವೆ ವೀಡಿಯೊದಲ್ಲಿ ಈ ಉಪನ್ಯಾಸದ ಭಾಗವು ಇಂಟೆಲ್ ಎಸ್ಜಿಎಕ್ಸ್ ಅನ್ನು ಸಾಫ್ಟ್ವೇರ್ ದೃಷ್ಟಿಕೋನದಿಂದ ಹೆಚ್ಚು ನೋಡುತ್ತೇವೆ ಅಪ್ಲಿಕೇಶನ್ ಗಳು ಇಂಟೆಲ್ ಎಸ್ಜಿಎಕ್ಸ್ ವೈಶಿಷ್ಟ್ಯವನ್ನು ಹೇಗೆ ಬಳಸುತ್ತವೆ ಮತ್ತು ನಾವು ಎನ್ಕ್ಲೇವ್ ಗಳನ್ನು ರಚಿಸುತ್ತೇವೆ ಎಂಬುದನ್ನು ನಾವು ನೋಡುತ್ತೇವೆ What are the instructions available for supporting these features So a lot of what we are actually talking about is present in this particular paper "Innovative Instructions and Software Model for Isolated Execution" this was published in HASP 2013 Also some of the figures that are in this video have been actually borrowed from Intel ಈ ವೈಶಿಷ್ಟ್ಯಗಳನ್ನು ಬೆಂಬಲಿಸಲು ಯಾವ ಸೂಚನೆಗಳು ಲಭ್ಯವಿದೆ ಆದ್ದರಿಂದ ನಾವು ನಿಜವಾಗಿ ಮಾತನಾಡುತ್ತಿರುವುದು ಇನ್ನೋವೇಟಿವ್ ಇನ್ಸ್ಟ್ರಕ್ಷನ್ಸ್ ಮತ್ತು ಸಾಫ್ಟ್ವೇರ್ ಮಾಡೆಲ್ ಫಾರ್ ಐಸೊಲೇಟೆಡ್ ಎಕ್ಸಿಕ್ಯೂಶನ್ "Innovative Instructions and Software Model for Isolated Execution" ಈ ನಿರ್ದಿಷ್ಟ ಪತ್ರಿಕೆಯಲ್ಲಿದೆ ಇದನ್ನು ಹೆಚ್ ಎ ಎಸ್ ಪಿ 2013 ರಲ್ಲಿ ಪ್ರಕಟಿಸಲಾಗಿದೆ ಅಲ್ಲದೆ ಈ ವೀಡಿಯೊ ದಲ್ಲಿರುವ ಕೆಲವು ಅಂಕಿಅಂಶಗಳನ್ನು ವಾಸ್ತವವಾಗಿ ಇಂಟೆಲ್ ನಿಂದ ಎರವಲು ಪಡೆಯಲಾಗಿದೆ So a typical application development on a system which has SGX supported would require that you actually split the application into two parts One is the trusted part which you want to be part of the enclave and also the untrusted part where the remaining part of the application is present So the trusted part would be aspects such as cryptography whether a region where passwords are stored a region where encryption and decryption is done secret keys are stored and so on ಆದ್ದರಿಂದ ಎಸ್ಜಿಎಕ್ಸ್ ಬೆಂಬಲಿತ ಸಿಸ್ಟಮ್ ನಲ್ಲಿ ವಿಶಿಷ್ಟವಾದ ಅಪ್ಲಿಕೇಶನ್ ಅಭಿವೃದ್ಧಿಗೆ ನೀವು ಅಪ್ಲಿಕೇಶನ್ ಅನ್ನು ಎರಡು ಭಾಗಗಳಾಗಿ ವಿಭಜಿಸುವ ಅಗತ್ಯವಿದೆ ಒಂದು ನೀವು ಎನ್ಕ್ಲೇವ್ ನ ಭಾಗವಾಗಲು ಬಯಸುವ ವಿಶ್ವಾಸಾರ್ಹ ಭಾಗ ಮತ್ತು ಅಪ್ಲಿಕೇಶನ್ ನ ಉಳಿದ ಭಾಗವು ಇರುವ ವಿಶ್ವಾಸಾರ್ಹವಲ್ಲದ ಭಾಗವಾಗಿದೆ ಆದ್ದರಿಂದ ವಿಶ್ವಾಸಾರ್ಹ ಭಾಗವು ಕ್ರಿಪ್ಟೋಗ್ರಫಿ ಯಂತಹ ಅಂಶಗಳಾಗಿರುತ್ತದೆ ಪಾಸ್ವರ್ಡ್ ಗಳನ್ನು ಸಂಗ್ರಹಿಸಲಾದ ಪ್ರದೇಶ ಎನ್ಕ್ರಿಪ್ಶನ್ ಮತ್ತು ಡೀಕ್ರಿಪ್ಶನ್ ಮಾಡಿದ ಪ್ರದೇಶ ರಹಸ್ಯ ಕೀ ಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ಇತ್ಯಾದಿ The remaining part could be the regular application like access like the graphical user interfaces other interfaces and so on Now note that unlike the Trustzone we have seen earlier both the untrusted application and the trusted application are present in the same address space in fact the trusted part is just mapped to a certain region within that particular application So when typically it would be untrusted part of the application which is executing the application would continue to execute until there is a call required to move to the trusted app ಉಳಿದ ಭಾಗವು ಚಿತ್ರಾತ್ಮಕ ಬಳಕೆದಾರ ಇಂಟರ್ಫೇಸ್ ಗಳು ಇತರ ಇಂಟರ್ಫೇಸ್ ಗಳಂತಹ ಪ್ರವೇಶದಂತಹ ಸಾಮಾನ್ಯ ಅಪ್ಲಿಕೇಶನ್ ಆಗಿರಬಹುದು ಈಗ ಗಮನಿಸಿ ನಾವು ಹಿಂದೆ ನೋಡಿದ ಟ್ರಸ್ಟ್ಝೋನ್ ಗಿಂತ ಭಿನ್ನವಾಗಿ ವಿಶ್ವಾಸಾರ್ಹವಲ್ಲದ ಅಪ್ಲಿಕೇಶನ್ ಮತ್ತು ವಿಶ್ವಾಸಾರ್ಹ ಅಪ್ಲಿಕೇಶನ್ ಎರಡೂ ಒಂದೇ ವಿಳಾಸ ಜಾಗದಲ್ಲಿ ಇರುತ್ತವೆ ವಾಸ್ತವವಾಗಿ ವಿಶ್ವಾಸಾರ್ಹ ಭಾಗವನ್ನು ನಿರ್ದಿಷ್ಟ ಅಪ್ಲಿಕೇಶನ್ ನಲ್ಲಿ ನಿರ್ದಿಷ್ಟ ಪ್ರದೇಶಕ್ಕೆ ಮ್ಯಾಪ್ ಮಾಡಲಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ಇದು ಅಪ್ಲಿಕೇಶನ್ ಅನ್ನು ಕಾರ್ಯಗತಗೊಳಿಸುತ್ತಿರುವ ಅಪ್ಲಿಕೇಶನ್ ನ ವಿಶ್ವಾಸಾರ್ಹವಲ್ಲದ ಭಾಗವಾಗಿದ್ದರೆ ವಿಶ್ವಾಸಾರ್ಹ ಅಪ್ಲಿಕೇಶನ್ ಗೆ ಸರಿಸಲು ಅಗತ್ಯವಿರುವ ಕರೆ ಇರುವವರೆಗೆ ಕಾರ್ಯಗತಗೊಳಿಸುವುದನ್ನು ಮುಂದುವರಿಸುತ್ತದೆ So this essentially is a call to the enclave so in order to actually incorporate SGX in an application the application would first need to create an enclave so the application would typically run in a untrusted mode and occasionally when there is enclave needs to be called rather than the application needs to call a trusted function Then there is switch from the non enclave mode into the enclave mode then the step 3 is where the enclave function executes and processes the security related sensitive data ಆದ್ದರಿಂದ ಇದು ಮೂಲಭೂತವಾಗಿ ಎನ್ಕ್ಲೇವ್ ಗೆ ಕರೆಯಾಗಿದೆ ಆದ್ದರಿಂದ ಅಪ್ಲಿಕೇಶನ್ ನಲ್ಲಿ ವಾಸ್ತವವಾಗಿ ಎಸ್ಜಿಎಕ್ಸ್ ಅನ್ನು ಅಳವಡಿಸಲು ಅಪ್ಲಿಕೇಶನ್ ಮೊದಲು ಎನ್ಕ್ಲೇವ್ ಅನ್ನು ರಚಿಸಬೇಕಾಗುತ್ತದೆ ಆದ್ದರಿಂದ ಅಪ್ಲಿಕೇಶನ್ ಸಾಮಾನ್ಯವಾಗಿ ವಿಶ್ವಾಸಾರ್ಹವಲ್ಲದ ಮೋಡ್ ನಲ್ಲಿ ರನ್ ಆಗುತ್ತದೆ ಮತ್ತು ಸಾಂದರ್ಭಿಕವಾಗಿ ಎನ್ಕ್ಲೇವ್ ಇದ್ದಾಗ ಅಪ್ಲಿಕೇಶನ್ ಅನ್ನು ನಂಬುವ ಕಾರ್ಯವನ್ನು ಕರೆಯುವ ಬದಲು ಕರೆಯಬೇಕಾಗುತ್ತದೆ ನಂತರ ಎನ್ಕ್ಲೇವ್ ಅಲ್ಲದ ಮೋಡ್ ನಿಂದ ಎನ್ಕ್ಲೇವ್ ಮೋಡ್ ಗೆ ಸ್ವಿಚ್ ಆಗುತ್ತದೆ ನಂತರ ಹಂತ 3 ಎಂದರೆ ಎನ್ಕ್ಲೇವ್ ಕಾರ್ಯವು ಭದ್ರತೆಗೆ ಸಂಬಂಧಿಸಿದ ಸೂಕ್ಷ್ಮ ಡೇಟಾ ವನ್ನು ಕಾರ್ಯಗತಗೊಳಿಸುತ್ತದೆ ಮತ್ತು ಪ್ರಕ್ರಿಯೆಗೊಳಿಸುತ್ತದೆ And finally the mode is switched back from the enclave mode back to the untrusted or the enclave mode and the application continues to execute So these are the various steps involved when applications are developed with SGX enabled and the applications have enclaves In order to actually support this form of application development Intel has a few instructions So these instructions have been added on the instruction set of the Intel processors in order to create enclaves invoke trusted functions and so on So we will first look at what these special functions are ಮತ್ತು ಅಂತಿಮವಾಗಿ ಮೋಡ್ ಅನ್ನು ಎನ್ಕ್ಲೇವ್ ಮೋಡ್ ನಿಂದ ವಿಶ್ವಾಸಾರ್ಹವಲ್ಲದ ಅಥವಾ ಎನ್ಕ್ಲೇವ್ ಮೋಡ್ ಗೆ ಹಿಂತಿರುಗಿಸಲಾಗುತ್ತದೆ ಮತ್ತು ಅಪ್ಲಿಕೇಶನ್ ಕಾರ್ಯಗತಗೊಳಿಸುವುದನ್ನು ಮುಂದುವರಿಸುತ್ತದೆ ಆದ್ದರಿಂದ ಎಸ್ಜಿಎಕ್ಸ್ ಸಕ್ರಿಯಗೊಳಿಸಿದ ಅಪ್ಲಿಕೇಶನ್ ಗಳನ್ನು ಅಭಿವೃದ್ಧಿಪಡಿಸಿದಾಗ ಮತ್ತು ಅಪ್ಲಿಕೇಶನ್ ಗಳು ಎನ್ಕ್ಲೇವ್ ಗಳನ್ನು ಹೊಂದಿರುವಾಗ ಇವು ಒಳಗೊಂಡಿರುವ ವಿವಿಧ ಹಂತಗಳಾಗಿವೆ ವಾಸ್ತವವಾಗಿ ಈ ರೀತಿಯ ಅಪ್ಲಿಕೇಶನ್ ಅಭಿವೃದ್ಧಿಯನ್ನು ಬೆಂಬಲಿಸಲು ಇಂಟೆಲ್ ಕೆಲವು ಸೂಚನೆಗಳನ್ನು ಹೊಂದಿದೆ ಆದ್ದರಿಂದ ಈ ಸೂಚನೆಗಳನ್ನು ಇಂಟೆಲ್ ಪ್ರೊಸೆಸರ್ ಗಳ ಸೂಚನಾ ಸೆಟ್ ನಲ್ಲಿ ಎನ್ಕ್ಲೇವ್ ಗಳನ್ನು ರಚಿಸುವ ಸಲುವಾಗಿ ವಿಶ್ವಾಸಾರ್ಹ ಕಾರ್ಯಗಳನ್ನು ಆಹ್ವಾನಿಸಲಾಗಿದೆ ಮತ್ತು ಮುಂತಾದವುಗಳನ್ನು ಸೇರಿಸಲಾಗಿದೆ ಆದ್ದರಿಂದ ಈ ವಿಶೇಷ ಕಾರ್ಯಗಳು ಯಾವುವು ಎಂಬುದನ್ನು ನಾವು ಮೊದಲು ನೋಡುತ್ತೇವೆ So first of all these special extensions for SGX are divided into 2 form one you have the Privileged set of instructions and the user level instructions So the privileged instructions essentially should be used as a super user where you have instructions to create pages add pages extend pages remove enclave and create an enclave and so on Also the paging related aspects such as eviction of a page loading of a page all done as part of the privileged instructions The user level instructions on the other hand mostly just 2 or 3 of them one instruction will permit you to enter into the enclave and other one will permit you to leave the enclave and the third one would know as a resume would permit an application in user mode to resume after a interrupt or exception has occurred ಆದ್ದರಿಂದ ಎಸ್ಜಿಎಕ್ಸ್ ಗಾಗಿ ಈ ಎಲ್ಲಾ ವಿಶೇಷ ವಿಸ್ತರಣೆಗಳನ್ನು 2 ರೂಪದಲ್ಲಿ ವಿಂಗಡಿಸಲಾಗಿದೆ ಒಂದು ವಿಶೇಷ ಸೂಚನೆಗಳ ಸೆಟ್ ಮತ್ತು ಬಳಕೆದಾರ ಮಟ್ಟದ ಸೂಚನೆಗಳನ್ನು ಹೊಂದಿರುವಿರಿ ಆದ್ದರಿಂದ ಸವಲತ್ತು ಪಡೆದ ಸೂಚನೆಗಳನ್ನು ಮೂಲಭೂತವಾಗಿ ಸೂಪರ್ ಬಳಕೆದಾರರಂತೆ ಬಳಸಬೇಕು ಅಲ್ಲಿ ನೀವು ಪುಟಗಳನ್ನು ರಚಿಸಲು ಪುಟಗಳನ್ನು ವಿಸ್ತರಿಸಲು ಪುಟಗಳನ್ನು ಸೇರಿಸಲು ಎನ್ಕ್ಲೇವ್ ಅನ್ನು ತೆಗೆದುಹಾಕಲು ಮತ್ತು ಎನ್ಕ್ಲೇವ್ ಅನ್ನು ರಚಿಸಲು ಸೂಚನೆಗಳನ್ನು ಹೊಂದಿರುವಿರಿ ಅಲ್ಲದೆ ಪುಟವನ್ನು ಹೊರಹಾಕುವುದು ಪುಟವನ್ನು ಲೋಡ್ ಮಾಡುವುದು ಮುಂತಾದ ಪೇಜಿಂಗ್ ಸಂಬಂಧಿತ ಅಂಶಗಳನ್ನು ವಿಶೇಷ ಸೂಚನೆಗಳ ಭಾಗವಾಗಿ ಮಾಡಲಾಗುತ್ತದೆ ಮತ್ತೊಂದೆಡೆ ಬಳಕೆದಾರ ಮಟ್ಟದ ಸೂಚನೆಗಳು ಹೆಚ್ಚಾಗಿ ಕೇವಲ 2 ಅಥವಾ 3 ಅವುಗಳಲ್ಲಿ ಒಂದು ಸೂಚನೆಯು ಎನ್ಕ್ಲೇವ್ ಗೆ ಪ್ರವೇಶಿಸಲು ನಿಮಗೆ ಅನುಮತಿಸುತ್ತದೆ ಮತ್ತು ಇನ್ನೊಂದು ಎನ್ಕ್ಲೇವ್ ನಿಂದ ಹೊರಹೋಗಲು ನಿಮಗೆ ಅನುಮತಿಸುತ್ತದೆ ಮತ್ತು ಅಡಚಣೆ ಅಥವಾ ವಿನಾಯಿತಿ ಸಂಭವಿಸಿದ ನಂತರ ಮೂರನೆಯದು ಪುನರಾರಂಭಿಸಲು ಬಳಕೆದಾರ ಮೋಡ್ ನಲ್ಲಿ ಅಪ್ಲಿಕೇಶನ್ ಅನ್ನು ಅನುಮತಿಸುತ್ತದೆ ಎಂದು ತಿಳಿಯುತ್ತದೆ So let us look at an overview of this various instructions the first one is actually to create the enclave that is the ECREATE instruction and as we see over here create is a privileged instruction so whenever an application wants to create an enclave it would require to call make a system call within the system call there would be an ECREATE instruction which would initialize initiate the enclave creation So when ECREATE is invoked the processor would create a SECS structure in the PRM the processor related memory and this SECS structure as we know would contain the global information about the enclave ಆದ್ದರಿಂದ ನಾವು ಈ ವಿವಿಧ ಸೂಚನೆಗಳ ಅವಲೋಕನವನ್ನು ನೋಡೋಣ ಮೊದಲನೆಯದು ಎನ್ಕ್ಲೇವ್ ಅನ್ನು ರಚಿಸುವುದು ಅದು ಇಕ್ರಿಯೇಟ್ ಸೂಚನೆಯಾಗಿದೆ ಮತ್ತು ನಾವು ಇಲ್ಲಿ ನೋಡಿದಂತೆ ರಚಿಸುವುದು ಒಂದು ವಿಶೇಷವಾದ ಸೂಚನೆಯಾಗಿದೆ ಸೂಚನೆಯಾಗಿದೆ ಆದ್ದರಿಂದ ಅಪ್ಲಿಕೇಶನ್ ಎನ್ಕ್ಲೇವ್ ಅನ್ನು ರಚಿಸಲು ಬಯಸಿದಾಗ ಸಿಸ್ಟಂ ಕರೆಯಲ್ಲಿ ಸಿಸ್ಟಮ್ ಕರೆ ಮಾಡಲು ಕರೆ ಮಾಡುವ ಅಗತ್ಯವಿರುತ್ತದೆ ಅದು ಎನ್ಕ್ಲೇವ್ ರಚನೆಯನ್ನು ಪ್ರಾರಂಭಿಸುವ ಇಕ್ರಿಯೇಟ್ ಸೂಚನೆ ಇರುತ್ತದೆ ಆದ್ದರಿಂದ ಇಕ್ರಿಯೇಟ್ ಅನ್ನು ಆಹ್ವಾನಿಸಿದಾಗ ಪ್ರೊಸೆಸರ್ ಪಿ ಆರ್ ಎಂ ನಲ್ಲಿ ಎಸ್ ಇ ಸಿ ಎಸ್ ರಚನೆಯನ್ನು ರಚಿಸುತ್ತದೆ ಪ್ರೊಸೆಸರ್ ಸಂಬಂಧಿತ ಮೆಮೊರಿ ಮತ್ತು ಈ ಎಸ್ ಇ ಸಿ ಎಸ್ ರಚನೆಯು ನಮಗೆ ತಿಳಿದಿರುವಂತೆ ಎನ್ಕ್ಲೇವ್ ಬಗ್ಗೆ ಜಾಗತಿಕ ಮಾಹಿತಿಯನ್ನು ಹೊಂದಿರುತ್ತದೆ Now the unique thing about the SGX is that the operating system can choose and manage where in the entire virtual space the enclave should be present For example the operating system could choose a particular virtual address page and specify to the hardware that the enclave should be created in this particular page Now the unique thing about this is that due to the hardware protection mechanisms this is just choosing the page or the address where the enclave is present is about all the operating system can do it will not be able to read or write to the contents within that particular page but rather just manage that page ಈಗ ಎಸ್ ಜಿ ಎಕ್ಸ್ ನ ವಿಶಿಷ್ಟವಾದ ವಿಷಯವೆಂದರೆ ಆಪರೇಟಿಂಗ್ ಸಿಸ್ಟಮ್ ಸಂಪೂರ್ಣ ವರ್ಚುವಲ್ ಜಾಗದಲ್ಲಿ ಎನ್ಕ್ಲೇವ್ ಎಲ್ಲಿ ಇರಬೇಕೆಂದು ಆಯ್ಕೆ ಮಾಡಬಹುದು ಮತ್ತು ನಿರ್ವಹಿಸಬಹುದು ಉದಾಹರಣೆಗೆ ಆಪರೇಟಿಂಗ್ ಸಿಸ್ಟಮ್ ನಿರ್ದಿಷ್ಟ ವರ್ಚುವಲ್ ವಿಳಾಸ ಪುಟವನ್ನು ಆಯ್ಕೆ ಮಾಡಬಹುದು ಮತ್ತು ಈ ನಿರ್ದಿಷ್ಟ ಪುಟದಲ್ಲಿ ಎನ್ಕ್ಲೇವ್ ಅನ್ನು ರಚಿಸಬೇಕು ಎಂದು ಹಾರ್ಡ್ವೇರ್ ಗೆ ನಿರ್ದಿಷ್ಟಪಡಿಸಬಹುದು ಈಗ ಇದರ ವಿಶಿಷ್ಟವಾದ ವಿಷಯವೆಂದರೆ ಹಾರ್ಡ್ವೇರ್ ಸಂರಕ್ಷಣಾ ಕಾರ್ಯವಿಧಾನಗಳಿಂದಾಗಿ ಇದು ಕೇವಲ ಪುಟವನ್ನು ಆಯ್ಕೆಮಾಡುತ್ತದೆ ಅಥವಾ ಎನ್ಕ್ಲೇವ್ ಇರುವ ವಿಳಾಸವನ್ನು ಎಲ್ಲಾ ಆಪರೇಟಿಂಗ್ ಸಿಸ್ಟಂ ಗೆ ಸಂಬಂಧಿಸಿದ್ದು ಅದು ಆ ನಿರ್ದಿಷ್ಟ ಪುಟದಲ್ಲಿನ ವಿಷಯಗಳನ್ನು ಓದಲು ಅಥವಾ ಬರೆಯಲು ಸಾಧ್ಯವಾಗುವುದಿಲ್ಲ ಆದರೆ ಆ ಪುಟವನ್ನು ನಿರ್ವಹಿಸುತ್ತದೆ Also while creating the page the operating system would need to specify other aspects such as the operating mode whether it is 32 bit or 64 bits It needs to specify the processor features that is to be supported and also where debug is allowed or not within that particular enclave ಅಲ್ಲದೆ ಪುಟವನ್ನು ರಚಿಸುವಾಗ ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಮೋಡ್ 32 ಬಿಟ್ ಅಥವಾ 64 ಬಿಟ್ ಗಳಂತಹ ಇತರ ಅಂಶಗಳನ್ನು ಸೂಚಿಸಬೇಕಾಗುತ್ತದೆ ಇದು ಬೆಂಬಲಿಸಬೇಕಾದ ಪ್ರೊಸೆಸರ್ ವೈಶಿಷ್ಟ್ಯಗಳನ್ನು ನಿರ್ದಿಷ್ಟಪಡಿಸುವ ಅಗತ್ಯವಿದೆ ಮತ್ತು ನಿರ್ದಿಷ್ಟ ಎನ್ಕ್ಲೇವ್ ನಲ್ಲಿ ಎಲ್ಲಿ ಡೀಬಗ್ ಅನ್ನು ಅನುಮತಿಸಲಾಗಿದೆ ಅಥವಾ ಇಲ್ಲ ಎ೦ದು So after creation is done the next step is an EADD instruction So EADD is also a privileged instruction and therefore it can only be done by operating system So as before when EADD is invoked the operating system would is capable of selecting a particular ECS page where the enclave code or data is used so typically the operating system would be able to manage this particular page but would not be able to actually read or write the contents of that page ಆದ್ದರಿಂದ ಸೃಷ್ಟಿ ಮಾಡಿದ ನಂತರ ಮುಂದಿನ ಹಂತವು EADD ಸೂಚನೆಯಾಗಿದೆ ಆದ್ದರಿಂದ EADD ಒಂದು ವಿಶೇಷ ಸೂಚನೆಯಾಗಿದೆ ಮತ್ತು ಆದ್ದರಿಂದ ಇದನ್ನು ಆಪರೇಟಿಂಗ್ ಸಿಸ್ಟಮ್ನಿಂದ ಮಾತ್ರ ಮಾಡಬಹುದಾಗಿದೆ ಆದ್ದರಿಂದ ಮೊದಲಿನಂತೆ ಇ ಎ ಡಿ ಡಿ ಅನ್ನು ಆಹ್ವಾನಿಸಿದಾಗ ಆಪರೇಟಿಂಗ್ ಸಿಸ್ಟಂ ಎನ್ಕ್ಲೇವ್ ಕೋಡ್ ಅಥವಾ ಡೇಟಾ ವನ್ನು ಬಳಸಿದ ನಿರ್ದಿಷ್ಟ ಇ ಸಿ ಎಸ್ ಪುಟವನ್ನು ಆಯ್ಕೆ ಮಾಡಲು ಸಮರ್ಥವಾಗಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಆಪರೇಟಿಂಗ್ ಸಿಸ್ಟಮ್ ಈ ನಿರ್ದಿಷ್ಟ ಪುಟವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಆದರೆ ನಿಜವಾಗಿ ಓದಲು ಅಥವಾ ಆ ಪುಟದ ವಿಷಯಗಳನ್ನು ಬರೆಯಲು ಸಾಧ್ಯವಾಗುವುದಿಲ್ಲ So EADD will do 2 things first it will initialize the EPCM as we have seen in the previous lecture Every ECS page has a corresponding EPCM entry that is the ECS page map which contains essentially the privileges and the access control for that particular ECS page so for example as we have seen it has the read write execute permissions the address the linear address will access that particular page and also it has some information regarding the page type such as whether it is TCS or REG or so on ಆದ್ದರಿಂದ ಇ ಎ ಡಿ ಡಿ 2 ಕೆಲಸಗಳನ್ನು ಮಾಡುತ್ತದೆ ಅದು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದಂತೆ ಮೊದಲು ಇ ಪಿ ಸಿ ಎಂ ಅನ್ನು ಪ್ರಾರಂಭಿಸುತ್ತದೆ ಪ್ರತಿ ಇ ಸಿ ಎಸ್ ಪುಟವು ಅನುಗುಣವಾದ ಇ ಪಿ ಸಿ ಎಂ ನಮೂದನ್ನು ಹೊಂದಿದ್ದು ಅದು ಇ ಸಿ ಎಸ್ ಪುಟ ನಕ್ಷೆಯಾಗಿದ್ದು ಅದು ನಿರ್ದಿಷ್ಟ ಇ ಸಿ ಎಸ್ ಪುಟಕ್ಕೆ ಮೂಲಭೂತವಾಗಿ ಸವಲತ್ತುಗಳು ಮತ್ತು ಪ್ರವೇಶ ನಿಯಂತ್ರಣವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಾವು ನೋಡಿದಂತೆ ಇದು ಲೀನಿಯರ್ ಅಡ್ರೆಸ್ ಪ್ರವೇಶಿಸುವ ವಿಳಾಸವನ್ನು ಓದಲು ಬರೆಯಲು ಕಾರ್ಯಗತಗೊಳಿಸುವ ಅನುಮತಿಗಳನ್ನು ಹೊಂದಿದೆ ನಿರ್ದಿಷ್ಟ ಪುಟ ಮತ್ತು ಇದು ಟಿ ಸಿ ಎಸ್ ಅಥವಾ ಆರ್ ಇ ಜಿ ಅಥವಾ ಮುಂತಾದ ಪುಟ ಪ್ರಕಾರದ ಬಗ್ಗೆ ಕೆಲವು ಮಾಹಿತಿಯನ್ನು ಹೊಂದಿದೆ Then done is that EADD completed implemented in the processor will then record EPCM information in a crypto log that is stored in the SECS So note that the SECS was created during the ECREATE instruction which was done initially and during the EADD per ECS there will some log which gets appended or added in the ECS Then the ECS is filled and that is 4 kilo bytes of data which is copied from the hard disk that is from the applications binary to the ECS page that is to the DRAM so note that all of these data encrypted because this data present in this hard disk as well as the DRAM is present outside the processor and as we have seen before any information outside the processor which is any enclave data or code present outside the processor is always in an encrypted state this ensures confidentiality and could also be used to build integrity ಪ್ರೊಸೆಸರ್ನಲ್ಲಿ ಅಳವಡಿಸಲಾದ ಇ ಎ ಡಿ ಡಿ ಪೂರ್ಣಗೊಂಡ ನಂತರ ಎಸ್ ಇ ಸಿ ಎಸ್ ನಲ್ಲಿ ಸಂಗ್ರಹವಾಗಿರುವ ಕ್ರಿಪ್ಟೋ ಲಾಗ್ ನಲ್ಲಿ ಇ ಪಿ ಸಿ ಎಂ ಮಾಹಿತಿಯನ್ನು ದಾಖಲಿಸುತ್ತದೆ ಆದ್ದರಿಂದ ಆರಂಭದಲ್ಲಿ ಮಾಡಿದ ಇಕ್ರಿಯೇಟ್ ಸೂಚನೆಯ ಸಮಯದಲ್ಲಿ ಎಸ್ ಇ ಸಿ ಎಸ್ ಅನ್ನು ರಚಿಸಲಾಗಿದೆ ಎಂಬುದನ್ನು ಗಮನಿಸಿ ಮತ್ತು ಇ ಎ ಡಿ ಡಿ ಪ್ರತಿ ECS ಗೆ ಕೆಲವು ಲಾಗ್ ಇರುತ್ತದೆ ಅದು ಇ ಸಿ ಎಸ್ ನಲ್ಲಿ ಲಗತ್ತಿಸಲ್ಪಡುತ್ತದೆ ಅಥವಾ ಸೇರಿಸಲ್ಪಡುತ್ತದೆ ನಂತರ ಇ ಸಿ ಎಸ್ ಅನ್ನು ಭರ್ತಿ ಮಾಡಲಾಗುತ್ತದೆ ಮತ್ತು ಅದು 4 ಕಿಲೋ ಬೈಟ್ ಗಳ ಡೇಟಾ ಅಪ್ಲಿಕೇಶನ್ ಗಳ ಬೈನರಿ ಯಿಂದ ಇಸಿಎಸ್ ಪುಟಕ್ಕೆ ಡಿ ಆರ್ ಎ ಎಂ ಗೆ ನಕಲಿಸಲಾಗುತ್ತದೆ ಆದ್ದರಿಂದ ಈ ಎಲ್ಲಾ ಡೇಟಾ ವನ್ನು ಎನ್ಕ್ರಿಪ್ಟ್ ಮಾಡಲಾಗಿದೆ ಏಕೆಂದರೆ ಈ ಹಾರ್ಡ್ ಡಿಸ್ಕ್ ಮತ್ತು ಡಿ ಆರ್ ಎ ಎಂ ನಲ್ಲಿ ಈ ಡೇಟಾ ವು ಪ್ರೊಸೆಸರ್ ನ ಹೊರಗೆ ಇರುತ್ತದೆ ಮತ್ತು ನಾವು ಮೊದಲು ನೋಡಿದಂತೆ ಪ್ರೊಸೆಸರ್ ನ ಹೊರಗೆ ಇರುವ ಯಾವುದೇ ಎನ್ಕ್ಲೇವ್ ಡೇಟಾ ಅಥವಾ ಕೋಡ್ ಆಗಿರುವ ಪ್ರೊಸೆಸರ್ ನ ಹೊರಗಿನ ಯಾವುದೇ ಮಾಹಿತಿಯು ಯಾವಾಗಲೂ ಎನ್ಕ್ರಿಪ್ಟ್ ಮಾಡಲಾದ ಸ್ಥಿತಿಯಲ್ಲಿದೆ ಇದು ಗೌಪ್ಯತೆಯನ್ನು ಖಾತ್ರಿಗೊಳಿಸುತ್ತದೆ ಮತ್ತು ಸಮಗ್ರತೆಯನ್ನು ನಿರ್ಮಿಸಲು ಸಹ ಬಳಸಬಹುದು So after all pages present in the enclave had been added that is using the EADD instruction so for example if there are like 20 different pages then EADD would be invoked 20 different times one system would then need to call EEXTEND so the EEXTEND would essentially measure a 256 byte region in an EPC page So this region is specified by the developer the measurement actually comprises of a 64 bit address and 256 byte information present the in SECS ಆದ್ದರಿಂದ ಎನ್ಕ್ಲೇವ್ ನಲ್ಲಿರುವ ಎಲ್ಲಾ ಪುಟಗಳನ್ನು ಸೇರಿಸಿದ ನಂತರ ಅದು ಇ ಎ ಡಿ ಡಿ ಸೂಚನೆಯನ್ನು ಬಳಸುತ್ತದೆ ಉದಾಹರಣೆಗೆ 20 ವಿಭಿನ್ನ ಪುಟಗಳಿದ್ದರೆ ಇ ಎ ಡಿ ಡಿ ಅನ್ನು 20 ವಿಭಿನ್ನ ಬಾರಿ ಆಹ್ವಾನಿಸಲಾಗುತ್ತದೆ ನಂತರ ಒಂದು ಸಿಸ್ಟಮ್ ಎಕ್ಸ್ ಟೆಂಡ್ ಎಂದು ಕರೆಯಬೇಕಾಗುತ್ತದೆ ಆದ್ದರಿಂದ ಎಕ್ಸ್ ಟೆಂಡ್ ಮೂಲಭೂತವಾಗಿ ಇಪಿಸಿ ಪುಟದಲ್ಲಿ 256 ಬೈಟ್ ಪ್ರದೇಶವನ್ನು ಅಳೆಯುತ್ತದೆ ಆದ್ದರಿಂದ ಈ ಪ್ರದೇಶವನ್ನು ಡೆವಲಪರ್ ನಿಂದ ನಿರ್ದಿಷ್ಟಪಡಿಸಲಾಗಿದೆ ವಾಸ್ತವವಾಗಿ ಮಾಪನವು 64 ಬಿಟ್ ವಿಳಾಸವನ್ನು ಒಳಗೊಂಡಿರುತ್ತದೆ ಮತ್ತು 256 ಬೈಟ್ ಮಾಹಿತಿಯನ್ನು ಇ ಸಿ ಎಸ್ ನಲ್ಲಿ ಪ್ರಸ್ತುತಪಡಿಸುತ್ತದೆ Since we are actually measuring 256 bytes at a time so therefore we have 16 invocations of EEXTEND needed to measure the whole page So construction of the enclave would actually result in a matching with the enclave owner so this is where we actually would obtain some level of integrity because when an enclave gets created by an application developer the application developer could actually specify which regions in the various EPC pages should be measured Also he could also specify a particular signature for those particular EPC pages Thus what is a certain by the EEXTEND instruction is that the creation of these various EPC pages is exactly similar or has exactly the same signature of what as what the application developer intended ನಾವು ವಾಸ್ತವವಾಗಿ ಒಂದು ಸಮಯದಲ್ಲಿ 256 ಬೈಟ್ ಗಳನ್ನು ಅಳತೆ ಮಾಡುತ್ತಿರುವುದರಿಂದ ನಾವು ಇಡೀ ಪುಟವನ್ನು ಅಳೆಯಲು ಅಗತ್ಯವಿರುವ ಎಕ್ಸ್ ಟೆಂಡ್ ನ 16 ಇಂವೊಕೇಷನ್ಸ್ ಗಳನ್ನು ಹೊಂದಿದ್ದೇವೆ ಆದ್ದರಿಂದ ಎನ್ಕ್ಲೇವ್ನ ನಿರ್ಮಾಣವು ವಾಸ್ತವವಾಗಿ ಎನ್ಕ್ಲೇವ್ ಮಾಲೀಕರೊಂದಿಗೆ ಹೊಂದಾಣಿಕೆಗೆ ಕಾರಣವಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ಕೆಲವು ಮಟ್ಟದ ಸಮಗ್ರತೆಯನ್ನು ಪಡೆಯುತ್ತೇವೆ ಏಕೆಂದರೆ ಅಪ್ಲಿಕೇಶನ್ ಡೆವಲಪರ್ ನಿಂದ ಎನ್ಕ್ಲೇವ್ ಅನ್ನು ರಚಿಸಿದಾಗ ಅಪ್ಲಿಕೇಶನ್ ಡೆವಲಪರ್ ಯಾವ ಪ್ರದೇಶಗಳನ್ನು ವಿವಿಧ ಇಪಿಸಿ ಪುಟಗಳಲ್ಲಿ ಅಳತೆ ಮಾಡಬೇಕು ಎ೦ದು ನಿರ್ದಿಷ್ಟಪಡಿಸಬಹುದು ಅಲ್ಲದೆ ಅವರು ನಿರ್ದಿಷ್ಟ ಇಪಿಸಿ ಪುಟಗಳಿಗೆ ನಿರ್ದಿಷ್ಟ ಸಹಿಯನ್ನು ಸಹ ಸೂಚಿಸಬಹುದು ಹೀಗಾಗಿ ಎಕ್ಸ್ ಟೆಂಡ್ ಸೂಚನೆಯ ಮೂಲಕ ಖಚಿತವಾದ ವಿಷಯವೆಂದರೆ ಈ ವಿವಿಧ ಇಪಿಸಿ ಪುಟಗಳ ರಚನೆಯು ನಿಖರವಾಗಿ ಹೋಲುತ್ತದೆ ಅಥವಾ ಅಪ್ಲಿಕೇಶನ್ ಡೆವಲಪರ್ ಉದ್ದೇಶಿಸಿರುವಂತೆಯೇ ಅದೇ ಸಹಿಯನ್ನು ಹೊಂದಿದೆ So after EEXTEND the next instruction get invoked is EINIT so EINIT is again a privilege instruction and therefor is should be done by the operating system So it is invoked after all the pages have been added and essentially it could verify that the signature matches that of the owner signature So if EINIT is successful it allows the enclave to be entered So after EINIT that is the first step which is over here so the first step as we seen over here ivolves the ECREATE EADD EEXTEND and EINIT so these 4 steps are all done the operating system by application invoking system calls and then requesting application system to create this enclave So after these 4 steps are done the enclave is ready to use and then the application could actually use various instruction EENTER and EEXIT to enter and leave the enclave ಆದ್ದರಿಂದ ಎಕ್ಸ್ ಟೆಂಡ್ ನಂತರ ಮುಂದಿನ ಸೂಚನೆಯು ಇ ಐ ಎನ್ ಐ ಟಿ ಆಗಿರುತ್ತದೆ ಆದ್ದರಿಂದ ಇ ಐ ಎನ್ ಐ ಟಿ ಮತ್ತೊಮ್ಮೆ ಸವಲತ್ತು ಸೂಚನೆಯಾಗಿದೆ ಮತ್ತು ಆದ್ದರಿಂದ ಇದನ್ನು ಆಪರೇಟಿಂಗ್ ಸಿಸ್ಟಮ್ ಮೂಲಕ ಮಾಡಬೇಕು ಆದ್ದರಿಂದ ಎಲ್ಲಾ ಪುಟಗಳನ್ನು ಸೇರಿಸಿದ ನಂತರ ಅದನ್ನು ಆಹ್ವಾನಿಸಲಾಗುತ್ತದೆ ಮತ್ತು ಮೂಲಭೂತವಾಗಿ ಅದು ಮಾಲೀಕರ ಸಹಿಗೆ ಹೊಂದಿಕೆಯಾಗುತ್ತದೆಯೇ ಎಂದು ಪರಿಶೀಲಿಸಬಹುದು ಆದ್ದರಿಂದ ಇ ಐ ಎನ್ ಐ ಟಿ ಯಶಸ್ವಿಯಾದರೆ ಅದು ಎನ್ಕ್ಲೇವ್ ಅನ್ನು ಪ್ರವೇಶಿಸಲು ಅನುಮತಿಸುತ್ತದೆ ಆದ್ದರಿಂದ ಇ ಐ ಎನ್ ಐ ಟಿ ನಂತರ ಅದು ಇಲ್ಲಿ ಮುಗಿಯುವ ಮೊದಲ ಹಂತವಾಗಿದೆ ಆದ್ದರಿಂದ ನಾವು ಇಲ್ಲಿ ನೋಡಿದಂತೆ ಮೊದಲ ಹಂತವು ಇಕ್ರಿಯೇಟ್ ಇ ಎ ಡಿ ಡಿ ಎಕ್ಸ್ ಟೆಂಡ್ ಮತ್ತು ಇ ಐ ಎನ್ ಐ ಟಿ ಅನ್ನು ವಿಕಸನಗೊಳಿಸುತ್ತದೆ ಆದ್ದರಿಂದ ಈ 4 ಹಂತಗಳನ್ನು ಎಲ್ಲಾ ಆಪರೇಟಿಂಗ್ ಸಿಸ್ಟಮ್ ಅನ್ನು ಸಿಸ್ಟಮ್ ಕರೆಗಳನ್ನು ಅಪ್ಲಿಕೇಶನ್ ಮೂಲಕ ಮತ್ತು ನಂತರ ಎನ್ಕ್ಲೇವ್ ಅನ್ನು ರಚಿಸಲು ಅಪ್ಲಿಕೇಶನ್ ಸಿಸ್ಟಮ್ ವಿನಂತಿಸುವ ಮೂಲಕ ಮಾಡಲಾಗುತ್ತದೆ ಆದ್ದರಿಂದ ಈ 4 ಹಂತಗಳನ್ನು ಮಾಡಿದ ನಂತರ ಎನ್ಕ್ಲೇವ್ ಬಳಸಲು ಸಿದ್ಧವಾಗಿದೆ ಮತ್ತು ನಂತರ ಅಪ್ಲಿಕೇಶನ್ ವಾಸ್ತವವಾಗಿ ಎನ್ಕ್ಲೇವ್ ಅನ್ನು ಪ್ರವೇಶಿಸಲು ಮತ್ತು ಬಿಡಲು ವಿವಿಧ ಸೂಚನೆಗಳನ್ನು ಎಂಟರ್ ಮತ್ತು ಎಕ್ಸಿಟ್ EXIT ಅನ್ನು ಬಳಸಬಹುದು So we look more in detail about EENTER where untrusted function could invoke a trusted function which present in the enclave When the untrusted part of the application invokes EENTER there certain things which are to be specified so the EENTER instruction needs to know the location within the enclave where the transfer should be done It should also define something known as asynchronous exit pointer which we will actually see a bit later So we look at more detail about the asynchronous exit pointer and essentially this is related to interrupt management in an enclave mode ಆದ್ದರಿಂದ ವಿಶ್ವಾಸಾರ್ಹವಲ್ಲದ ಕಾರ್ಯವು ಎನ್ಕ್ಲೇವ್ ನಲ್ಲಿರುವ ವಿಶ್ವಾಸಾರ್ಹ ಕಾರ್ಯವನ್ನು ಆಹ್ವಾನಿಸಬಹುದಾದ ಎಂಟರ್ ಕುರಿತು ನಾವು ಹೆಚ್ಚು ವಿವರವಾಗಿ ನೋಡುತ್ತೇವೆ ಅಪ್ಲಿಕೇಶನ್ ನ ವಿಶ್ವಾಸಾರ್ಹವಲ್ಲದ ಭಾಗವು ಎಂಟರ್ ಅನ್ನು ಆಹ್ವಾನಿಸಿದಾಗ ನಿರ್ದಿಷ್ಟಪಡಿಸಬೇಕಾದ ಕೆಲವು ವಿಷಯಗಳಿವೆ ಆದ್ದರಿಂದ ಎಂಟರ್ ಸೂಚನೆಯು ವರ್ಗಾವಣೆಯನ್ನು ಮಾಡಬೇಕಾದ ಎನ್ಕ್ಲೇವ್ ನೊಳಗಿನ ಸ್ಥಳವನ್ನು ತಿಳಿದುಕೊಳ್ಳುವ ಅಗತ್ಯವಿದೆ ಇದು ಅಸಿಂಕ್ರೊನಸ್ ಎಕ್ಸಿಟ್ ಪಾಯಿಂಟರ್ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ವ್ಯಾಖ್ಯಾನಿಸಬೇಕು ಅದನ್ನು ನಾವು ಸ್ವಲ್ಪ ಸಮಯದ ನಂತರ ನೋಡುತ್ತೇವೆ ಆದ್ದರಿಂದ ನಾವು ಅಸಿಂಕ್ರೊನಸ್ ಎಕ್ಸಿಟ್ ಪಾಯಿಂಟರ್ ಬಗ್ಗೆ ಹೆಚ್ಚು ವಿವರವಾಗಿ ನೋಡುತ್ತೇವೆ ಮತ್ತು ಮೂಲಭೂತವಾಗಿ ಇದು ಎನ್ಕ್ಲೇವ್ ಮೋಡ್ ನಲ್ಲಿ ಇಂಟೆರ್ಪ್ಟ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಿಸಿದೆ So when the EENTER instruction is executed by the processor the processor would set TCS bit the TCS in enclave too busy stating that this particular enclave is not used It would change the mode from the non enclave mode to the enclave mode then it would save the state of the stack pointer base pointer and so on and it will also save something known as the AEP ಆದ್ದರಿಂದ ಪ್ರೊಸೆಸರ್ನಿಂದ ಎಂಟರ್ ಸೂಚನೆಯನ್ನು ಕಾರ್ಯಗತಗೊಳಿಸಿದಾಗ ಪ್ರೊಸೆಸರ್ ಈ ನಿರ್ದಿಷ್ಟ ಎನ್ಕ್ಲೇವ್ ಅನ್ನು ಬಳಸಲಾಗುವುದಿಲ್ಲ ಎಂದು ಹೇಳುವ ಮೂಲಕ ಎನ್ಕ್ಲೇವ್ ನಲ್ಲಿ ಟಿ ಸಿ ಎಸ್ ಬಿಟ್ ಟಿ ಸಿ ಎಸ್ ಅನ್ನು ಹೊಂದಿಸುತ್ತದೆ ಇದು ಮೋಡ್ ಅನ್ನು ಎನ್ಕ್ಲೇವ್ ಅಲ್ಲದ ಮೋಡ್ ನಿಂದ ಎನ್ಕ್ಲೇವ್ ಮೋಡ್ ಗೆ ಬದಲಾಯಿಸುತ್ತದೆ ನಂತರ ಅದು ಸ್ಟಾಕ್ ಪಾಯಿಂಟರ್ ಬೇಸ್ ಪಾಯಿಂಟರ್ ಮತ್ತು ಮುಂತಾದವುಗಳ ಸ್ಥಿತಿಯನ್ನು ಉಳಿಸುತ್ತದೆ ಮತ್ತು ಇದು ಎ ಇ ಪಿ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ಉಳಿಸುತ್ತದೆ So these states saving like context saving in the stack and base pointer and so on are saved so that after returning from the enclave the normal mode of operation can continue And finally there is a transfer from outside the enclave to inside the enclave and if all permission have been check are correct the hardware will permit the enclave function to execute So all of these steps are done during the EENTER instruction and as you as we have seen EENTER is a user mode instruction and therefore an application for example wants to do an encryption would invoke EENTER to trigger the encryption in the enclave mode ಆದ್ದರಿಂದ ಸ್ಟಾಕ್ ಮತ್ತು ಬೇಸ್ ಪಾಯಿಂಟರ್ ನಲ್ಲಿ ಸಂದರ್ಭ ಉಳಿತಾಯದಂತಹ ಈ ಸ್ಥಿತಿಗಳನ್ನು ಉಳಿಸಲಾಗುತ್ತದೆ ಮತ್ತು ಎನ್ಕ್ಲೇವ್ ನಿಂದ ಹಿಂತಿರುಗಿದ ನಂತರ ಸಾಮಾನ್ಯ ಕಾರ್ಯಾಚರಣೆಯ ವಿಧಾನವನ್ನು ಮುಂದುವರಿಸಬಹುದು ಮತ್ತು ಅಂತಿಮವಾಗಿ ಎನ್ಕ್ಲೇವ್ ನ ಹೊರಗಿನಿಂದ ಎನ್ಕ್ಲೇವ್ ನ ಒಳಗೆ ವರ್ಗಾವಣೆ ಇದೆ ಮತ್ತು ಎಲ್ಲಾ ಅನುಮತಿಗಳನ್ನು ಸರಿಯಾಗಿ ಪರಿಶೀಲಿಸಿದ್ದರೆ ಹಾರ್ಡ್ವೇರ್ ಎನ್ಕ್ಲೇವ್ ಕಾರ್ಯವನ್ನು ಕಾರ್ಯಗತಗೊಳಿಸಲು ಅನುಮತಿಸುತ್ತದೆ ಆದ್ದರಿಂದ ಈ ಎಲ್ಲಾ ಹಂತಗಳನ್ನು ಎಂಟರ್ ಸೂಚನೆಯ ಸಮಯದಲ್ಲಿ ಮಾಡಲಾಗುತ್ತದೆ ಮತ್ತು ನೀವು ನೋಡಿದಂತೆ ಎಂಟರ್ ಒಂದು ಬಳಕೆದಾರ ಮೋಡ್ ಸೂಚನೆಯಾಗಿದೆ ಮತ್ತು ಆದ್ದರಿಂದ ಒಂದು ಅಪ್ಲಿಕೇಶನ್ ಎನ್ಕ್ರಿಪ್ಶನ್ ಮಾಡಲು ಬಯಸುತ್ತದೆ ಎನ್ಕ್ಲೇವ್ ಮೋಡ್ ನಲ್ಲಿ ಎನ್ಕ್ರಿಪ್ಶನ್ ಅನ್ನು ಪ್ರಚೋದಿಸಲು ಎಂಟರ್ ಅನ್ನು ಆಹ್ವಾನಿಸುತ್ತದೆ Now after the encryption is complete in the enclave mode the application could return from the enclave mode to the non enclave or the normal mode of operation using the EEXIT system call essentially in this instruction the processor will ensure that the enclave mode flag is cleared which will actually indicate that it is going back to the normal mode and also it will flush the various TLB entries it will mark the TCS as free and it will transfer the control from inside the enclave to outside the enclave Now typically what is expected is that whenever there is ENTER instruction the only way to exit from the enclave is by this Enclave instruction ಈಗ ಎನ್ಕ್ಲೇವ್ ಮೋಡ್ ನಲ್ಲಿ ಎನ್ಕ್ರಿಪ್ಶನ್ ಪೂರ್ಣಗೊಂಡ ನಂತರ ಅಪ್ಲಿಕೇಶನ್ ಎನ್ಕ್ಲೇವ್ ಮೋಡ್ ನಿಂದ ಎನ್ಕ್ಲೇವ್ ಅಲ್ಲದ ಸ್ಥಿತಿಗೆ ಅಥವಾ ಎಕ್ಸಿಟ್ ಸಿಸ್ಟಮ್ ಕರೆಯನ್ನು ಬಳಸಿಕೊಂಡು ಕಾರ್ಯಾಚರಣೆಯ ಸಾಮಾನ್ಯ ಮೋಡ್ ಗೆ ಹಿಂತಿರುಗಬಹುದು ಮೂಲಭೂತವಾಗಿ ಈ ಸೂಚನೆಯಲ್ಲಿ ಪ್ರೊಸೆಸರ್ ಎನ್ಕ್ಲೇವ್ ಮೋಡ್ ಫ್ಲ್ಯಾಗ್ ಅನ್ನು ತೆರವುಗೊಳಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ ಇದು ಸಾಮಾನ್ಯ ಮೋಡ್ ಗೆ ಹಿಂತಿರುಗುತ್ತಿದೆ ಎಂದು ವಾಸ್ತವವಾಗಿ ಸೂಚಿಸುತ್ತದೆ ಮತ್ತು ಇದು ವಿವಿಧ ಟಿ ಎಲ್ ಬಿ ನಮೂದುಗಳನ್ನು ಫ್ಲಶ್ ಮಾಡುತ್ತದೆ ಇದು ಟಿ ಸಿ ಎಸ್ ಅನ್ನು ಉಚಿತ ಎಂದು ಗುರುತಿಸುತ್ತದೆ ಮತ್ತು ಇದು ನಿಯಂತ್ರಣವನ್ನು ಎನ್ಕ್ಲೇವ್ ನ ಒಳಗಿನಿಂದ ಹೊರಗೆ ಎನ್ಕ್ಲೇವ್ ಗೆ ವರ್ಗಾಯಿಸುತ್ತದೆ ಈಗ ಸಾಮಾನ್ಯವಾಗಿ ಏನನ್ನು ನಿರೀಕ್ಷಿಸಲಾಗಿದೆ ಎಂದರೆ ಎಂಟರ್ ಸೂಚನೆ ಇದ್ದಾಗಲೆಲ್ಲಾ ಎನ್ಕ್ಲೇವ್ ನಿಂದ ನಿರ್ಗಮಿಸುವ ಏಕೈಕ ಮಾರ್ಗವೆಂದರೆ ಈ ಎನ್ಕ್ಲೇವ್ ಸೂಚನೆಯ ಮೂಲಕ However there are exceptions to this particular case The exception occurs when there is interrupt that occurs when in enclave mode So for example let us say that the enclave mode trusted function let say an encryption is executing and during this particular period an interrupt occurs during this time the processors would require to service the interrupt ಆದಾಗ್ಯೂ ಈ ನಿರ್ದಿಷ್ಟ ಪ್ರಕರಣಕ್ಕೆ ವಿನಾಯಿತಿಗಳಿವೆ ಎನ್ಕ್ಲೇವ್ ಮೋಡ್ ನಲ್ಲಿರುವಾಗ ಅಡಚಣೆ ಉಂಟಾದಾಗ ವಿನಾಯಿತಿ ಸಂಭವಿಸುತ್ತದೆ ಆದ್ದರಿಂದ ಉದಾಹರಣೆಗೆ ಎನ್ಕ್ಲೇವ್ ಮೋಡ್ ವಿಶ್ವಾಸಾರ್ಹ ಕಾರ್ಯವು ಎನ್ಕ್ರಿಪ್ಶನ್ ಅನ್ನು ಕಾರ್ಯಗತಗೊಳಿಸುತ್ತಿದೆ ಎಂದು ಹೇಳೋಣ ಮತ್ತು ಈ ನಿರ್ದಿಷ್ಟ ಅವಧಿಯಲ್ಲಿ ಅಡಚಣೆ ಉಂಟಾಗುತ್ತದೆ ಈ ಸಮಯದಲ್ಲಿ ಪ್ರೊಸೆಸರ್ ಗಳು ಅಡಚಣೆಯನ್ನು ಪೂರೈಸುವ ಅಗತ್ಯವಿದೆ Now this makes things a bit complicated because interrupts are asynchronous events and therefore the processor would need to do service this interrupt without compromising on the security of the enclave So in order to do this there is a special technique known as the AEX or the Asynchronous Exit which is supported by SGX and this feature would actually permit interrupts to be handled when in enclave mode as well ಈಗ ಇದು ವಿಷಯಗಳನ್ನು ಸ್ವಲ್ಪ ಸಂಕೀರ್ಣಗೊಳಿಸುತ್ತದೆ ಏಕೆಂದರೆ ಅಡಚಣೆಗಳು ಅಸಿಂಕ್ರೊನ್ಸ್ ಘಟನೆಗಳಾಗಿವೆ ಮತ್ತು ಆದ್ದರಿಂದ ಪ್ರೊಸೆಸರ್ ಎನ್ಕ್ಲೇವ್ ನ ಸುರಕ್ಷತೆಯಲ್ಲಿ ರಾಜಿ ಮಾಡಿಕೊಳ್ಳದೆ ಈ ಅಡಚಣೆಯ ಸೇವೆಯನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಇದನ್ನು ಮಾಡಲು ಎ ಇ ಎಕ್ಸ್ ಅಥವಾ ಅಸಿಂಕ್ರೊನ್ಸ್ ಎಕ್ಸಿಟ್ ಎಂದು ಕರೆಯಲ್ಪಡುವ ವಿಶೇಷ ತಂತ್ರವಿದೆ ಇದನ್ನು ಎಸ್ ಜಿ ಎಕ್ಸ್ ಬೆಂಬಲಿಸುತ್ತದೆ ಮತ್ತು ಈ ವೈಶಿಷ್ಟ್ಯವು ಎನ್ಕ್ಲೇವ್ ಮೋಡ್ ನಲ್ಲಿರುವಾಗ ಅಡಚಣೆಗಳನ್ನು ನಿಭಾಯಿಸಲು ಅನುಮತಿಸುತ್ತದೆ So critical in this asynchronous exit is something known as the AEP which stands for the Asynchronous Exit Pointer so note that the Asynchronous Exit Pointer is actually set up during the ENTER instruction So what is done here is that some memory location outside the enclave is actually specified and the fact is whenever so it would typically point to a function which gets invoked whenever there is a return from the interrupt So this deviates from how interrupts are typically managed so as we know from earlier classes that whenever an interrupt completes it execution this is done by the IRET instruction and the IRET instructions would essentially enforce the previous context and the program which was executing prior to the interrupt occurring but continue to execute Here with SGX things are slightly bit different whenever there is the IRET instruction that gets executed instead of going back directly to the enclave the function pointed to by this AEP is executed ಈ ಅಸಿಂಕ್ರೊನ್ಸ್ ಎಕ್ಸಿಟ್ ನಲ್ಲಿ ಅಸಿಂಕ್ರೋನಸ್ ಎಕ್ಸಿಟ್ ಪಾಯಿಂಟರ್ ಅನ್ನು ಪ್ರತಿನಿಧಿಸುವ ಎ ಇ ಪಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಎಂಟರ್ ಸೂಚನೆಯ ಸಮಯದಲ್ಲಿ ಅಸಿಂಕ್ರೊನಸ್ ಎಕ್ಸಿಟ್ ಪಾಯಿಂಟರ್ ಅನ್ನು ಹೊಂದಿಸಲಾಗಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಇಲ್ಲಿ ಏನು ಮಾಡಲಾಗುತ್ತದೆ ಎಂದರೆ ಎನ್ಕ್ಲೇವ್ ನ ಹೊರಗಿನ ಕೆಲವು ಮೆಮೊರಿ ಸ್ಥಳವನ್ನು ವಾಸ್ತವವಾಗಿ ನಿರ್ದಿಷ್ಟಪಡಿಸಲಾಗಿದೆ ಮತ್ತು ವಾಸ್ತವವೆಂದರೆ ಅದು ಯಾವಾಗಲಾದರೂ ಅದು ಸಾಮಾನ್ಯವಾಗಿ ಅಡಚಣೆಯಿಂದ ಹಿಂತಿರುಗಿದಾಗಲೆಲ್ಲಾ ಆಹ್ವಾನಿಸಲ್ಪಡುವ ಕಾರ್ಯವನ್ನು ಸೂಚಿಸುತ್ತದೆ ಆದ್ದರಿಂದ ಇದು ಅಡಚಣೆಗಳನ್ನು ಸಾಮಾನ್ಯವಾಗಿ ನಿರ್ವಹಿಸುವ ವಿಧಾನದಿಂದ ವಿಚಲನಗೊಳ್ಳುತ್ತದೆ ಆದ್ದರಿಂದ ಹಿಂದಿನ ತರಗತಿಗಳಿಂದ ನಮಗೆ ತಿಳಿದಿರುವಂತೆ ಅಡಚಣೆಯು ಪೂರ್ಣಗೊಂಡಾಗ ಅದನ್ನು ಕಾರ್ಯಗತಗೊಳಿಸುವುದು ಐ ಆರ್ ಇ ಟಿ ಸೂಚನೆಯ ಮೂಲಕ ಮಾಡಲಾಗುತ್ತದೆ ಮತ್ತು ಐ ಆರ್ ಇ ಟಿ ಸೂಚನೆಗಳು ಮೂಲಭೂತವಾಗಿ ಹಿಂದಿನ ಸಂದರ್ಭವನ್ನು ಮತ್ತು ಅಡಚಣೆಗೆ ಮೊದಲು ಕಾರ್ಯಗತಗೊಳಿಸಿದ ಪ್ರೋಗ್ರಾಂ ಅನ್ನು ಜಾರಿಗೊಳಿಸುತ್ತದೆ ಆದರೆ ಕಾರ್ಯಗತಗೊಳಿಸುವುದನ್ನು ಮುಂದುವರಿಸಿ ಈ ಎ ಇ ಪಿ ಮೂಲಕ ಸೂಚಿಸಲಾದ ಕಾರ್ಯವನ್ನು ಕಾರ್ಯಗತಗೊಳಿಸಿದಾಗ ನೇರವಾಗಿ ಎನ್ಕ್ಲೇವ್ ಗೆ ಹಿಂತಿರುಗುವ ಬದಲು ಕಾರ್ಯಗತಗೊಳ್ಳುವ ಐ ಆರ್ ಇ ಟಿ ಸೂಚನೆಯು ಇದ್ದಾಗ ಸ್ ಜಿ ಎಕ್ಸ್ ನೊಂದಿಗೆ ವಿಷಯಗಳು ಸ್ವಲ್ಪ ಭಿನ್ನವಾಗಿರುತ್ತವೆ So this function would then invoke something known as the ERESUME instruction and ERESUME instruction would then force the processor to move from the non enclave space to the enclave space So the ERESUME instruction would essentially restore all the registers and so on ಆದ್ದರಿಂದ ಈ ಕಾರ್ಯವು ನಂತರ ERESUME ಸೂಚನೆ ಎಂದು ಕರೆಯಲ್ಪಡುತ್ತದೆ ಮತ್ತು ERESUME ಸೂಚನೆಯು ಪ್ರೊಸೆಸರ್ ಅನ್ನು ಎನ್ಕ್ಲೇವ್ ಅಲ್ಲದ ಜಾಗದಿಂದ ಎನ್ಕ್ಲೇವ್ ಜಾಗಕ್ಕೆ ಚಲಿಸುವಂತೆ ಒತ್ತಾಯಿಸುತ್ತದೆ ಆದ್ದರಿಂದ ERESUME ಸೂಚನೆಯು ಮೂಲಭೂತವಾಗಿ ಎಲ್ಲಾ ರೆಜಿಸ್ಟರ್ ಗಳನ್ನು ಮರುಸ್ಥಾಪಿಸುತ್ತದೆ ಮತ್ತು ಇತ್ಯಾದಿ Another very important aspect which is supported by Intel SGX is something known as Attestation where this system can actually prove to somebody else may be over the network or another server that it actually has a particular SGX So this is made a possible because of the signature's which can be computed up for the enclave and also the fact the all the information in an enclave is actually encrypted ಇಂಟೆಲ್ ಎಸ್ಜಿಎಕ್ಸ್ ನಿಂದ ಬೆಂಬಲಿತವಾದ ಮತ್ತೊಂದು ಪ್ರಮುಖ ಅಂಶವೆಂದರೆ ಅಟ್ಟೆಸ್ಟೇಷನ್ ಎಂದು ಕರೆಯಲ್ಪಡುವ ಈ ಸಿಸ್ಟಮ್ ವಾಸ್ತವವಾಗಿ ಬೇರೆಯವರಿಗೆ ನೆಟ್ವರ್ಕ್ ಅಥವಾ ಇನ್ನೊಂದು ಸರ್ವರ್ ನಲ್ಲಿ ನಿರ್ದಿಷ್ಟ ಎಸ್ಜಿಎಕ್ಸ್ ಅನ್ನು ಹೊಂದಿದೆ ಎಂದು ಸಾಬೀತುಪಡಿಸಬಹುದು ಆದ್ದರಿಂದ ಎನ್ಕ್ಲೇವ್ ಗಾಗಿ ಲೆಕ್ಕಾಚಾರ ಮಾಡಬಹುದಾದ ಸಹಿ ಮತ್ತು ಎನ್ಕ್ಲೇವ್ ನಲ್ಲಿರುವ ಎಲ್ಲಾ ಮಾಹಿತಿಯು ವಾಸ್ತವವಾಗಿ ಎನ್ಕ್ರಿಪ್ಟ್ ಆಗಿರುವುದರಿಂದ ಇದು ಸಾಧ್ಯವಾಗಿದೆ So there are 2 Attestation techniques which are possible one is known is the inter machine and the intra machine So the intra machine Attestation in a scenario where there are multiple applications running in a system and one application having a specific enclave can prove to another application in the same system that it has this particular enclave So this is done by the signatures and the second thing about the inter machine Attestation whereas we mention before the application could actually prove to a third party over the internet that it has a specific enclave ಆದ್ದರಿಂದ 2 ಅಟ್ಟೆಸ್ಟೇಷನ್ ತಂತ್ರಗಳಿವೆ ಅವುಗಳು ಸಾಧ್ಯವಿರುವ ಒಂದನ್ನು ಇಂಟರ್ ಮೆಷಿನ್ ಮತ್ತು ಇಂಟ್ರಾ ಮೆಷಿನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಿಸ್ಟಮ್ ನಲ್ಲಿ ಬಹು ಅಪ್ಲಿಕೇಶನ್ ಗಳು ಚಾಲನೆಯಲ್ಲಿರುವ ಸನ್ನಿವೇಶದಲ್ಲಿ ಇಂಟ್ರಾ ಮೆಷಿನ್ ಅಟ್ಟೆಸ್ಟೇಷನ್ ಮತ್ತು ಒಂದು ನಿರ್ದಿಷ್ಟ ಎನ್ಕ್ಲೇವ್ ಹೊಂದಿರುವ ಒಂದು ಅಪ್ಲಿಕೇಶನ್ ಈ ನಿರ್ದಿಷ್ಟ ಎನ್ಕ್ಲೇವ್ ಅನ್ನು ಹೊಂದಿದೆ ಎಂದು ಅದೇ ಸಿಸ್ಟಮ್ ನಲ್ಲಿ ಮತ್ತೊಂದು ಅಪ್ಲಿಕೇಶನ್ ಗೆ ಸಾಬೀತುಪಡಿಸುತ್ತದೆ ಆದ್ದರಿಂದ ಇದನ್ನು ಸಹಿಗಳು ಮತ್ತು ಇಂಟರ್ ಮೆಷಿನ್ ಅಟ್ಟೆಸ್ಟೇಷನ್ ಬಗ್ಗೆ ಎರಡನೇ ವಿಷಯ ಮಾಡಲಾಗುತ್ತದೆ ಆದರೆ ಅಪ್ಲಿಕೇಶನ್ ನಿರ್ದಿಷ್ಟ ಎನ್ಕ್ಲೇವ್ ಅನ್ನು ಹೊಂದಿದೆ ಎಂದು ಇಂಟರ್ನೆಟ್ ನಲ್ಲಿ ಮೂರನೇ ವ್ಯಕ್ತಿಗೆ ಸಾಬೀತುಪಡಿಸುವ ಮೊದಲು ನಾವು ಉಲ್ಲೇಖಿಸುತ್ತೇವೆ This has a several applications your encourage will look at Intel poet that is a prove of elapsed time technique which is quit a technique for block chain where this feature of Attestation is comes in handy and machines systems can actually proves to some other system on the network that it owns a certain enclave and has performed certain specific work So a lot of this Attestation is possible due to a register known as the MR enclave so this MR enclave essentially uses a SHA 256 hash of an internal log that measures the activity done by the enclave ಇದು ಇಂಟೆಲ್ ಕವಿಯನ್ನು ನೋಡಲು ನೀವು ಪ್ರೋತ್ಸಾಹಿಸುವ ಹಲವಾರು ಅಪ್ಲಿಕೇಶನ್ ಗಳನ್ನು ಹೊಂದಿದೆ ಇದು ಬ್ಲಾಕ್ ಚೈನ್ ನ ತಂತ್ರವನ್ನು ತೊರೆಯುವ ಕಳೆದುಹೋದ ಸಮಯದ ತಂತ್ರವನ್ನು ಸಾಬೀತುಪಡಿಸುತ್ತದೆ ಅಲ್ಲಿ ಅಟ್ಟೆಸ್ಟೇಷನ್ ಈ ವೈಶಿಷ್ಟ್ಯವು ಸೂಕ್ತವಾಗಿ ಬರುತ್ತದೆ ಮತ್ತು ಯಂತ್ರಗಳ ಸಿಸ್ಟಮ್ ಗಳು ವಾಸ್ತವವಾಗಿ ಇತರ ಕೆಲವು ಸಿಸ್ಟಮ್ ಗಳಿಗೆ ಸಾಬೀತುಪಡಿಸಬಹುದು ಇದು ಒಂದು ನಿರ್ದಿಷ್ಟ ಎನ್ಕ್ಲೇವ್ ಅನ್ನು ಹೊಂದಿದೆ ಮತ್ತು ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸಿದ ನೆಟ್ವರ್ಕ್ ಆದ್ದರಿಂದ ಎಂ ಆರ್ ಎನ್ಕ್ಲೇವ್ ಎಂದು ಕರೆಯಲ್ಪಡುವ ರಿಜಿಸ್ಟರ್ ನಿಂದಾಗಿ ಈ ಅಟ್ಟೆಸ್ಟೇಷನ್ ಬಹಳಷ್ಟು ಸಾಧ್ಯವಾಗಿದೆ ಆದ್ದರಿಂದ ಈ ಎಂ ಆರ್ ಎನ್ಕ್ಲೇವ್ ಮೂಲಭೂತವಾಗಿ ಎನ್ಕ್ಲೇವ್ ಮಾಡಿದ ಚಟುವಟಿಕೆಯನ್ನು ಅಳೆಯುವ ಆಂತರಿಕ ಲಾಗ್ ನ ಎಸ್ ಹೆಚ್ ಎ 256 ಹ್ಯಾಶ್ ಅನ್ನು ಬಳಸುತ್ತದೆ So the log contains the various aspects like it has signatures of the code data stack and heap in the enclave It has relative positions of the pages in that enclave security flag associated and so on So the Attestation process is will not go into too much detail about this particular process but you could actually look at this paper title "Innovative Technologies for CPU based Attestation and Sealing" and this was published in HASP 2015 thank you ಆದ್ದರಿಂದ ಲಾಗ್ ಎನ್ಕ್ಲೇವ್ ನಲ್ಲಿ ಕೋಡ್ ಡೇಟಾ ಸ್ಟಾಕ್ ಮತ್ತು ಹೀಪ್ ನ ಸಹಿಗಳನ್ನು ಹೊಂದಿರುವಂತಹ ವಿವಿಧ ಅಂಶಗಳನ್ನು ಒಳಗೊಂಡಿದೆ ಇದು ಎನ್ಕ್ಲೇವ್ ಸೆಕ್ಯೂರಿಟಿ ಫ್ಲಾಗ್ ನಲ್ಲಿ ಪುಟಗಳ ಸಂಬಂಧಿತ ಸ್ಥಾನಗಳನ್ನು ಹೊಂದಿದೆ ಮತ್ತು ಹೀಗೆ ಆದ್ದರಿಂದ ಅಟ್ಟೆಸ್ಟೇಷನ್ ಪ್ರಕ್ರಿಯೆಯು ಈ ನಿರ್ದಿಷ್ಟ ಪ್ರಕ್ರಿಯೆಯ ಬಗ್ಗೆ ಹೆಚ್ಚು ವಿವರವಾಗಿ ಹೋಗುವುದಿಲ್ಲ ಆದರೆ ನೀವು ನಿಜವಾಗಿಯೂ ಈ ಕಾಗದದ ಶೀರ್ಷಿಕೆಯನ್ನು ನೋಡಬಹುದು "ಇನ್ನೋವೆಟಿವ್ ಟೆಕ್ನಾಲಜೀಸ್ ಫಾರ್ ಸಿಪಿಯು ಬೇಸ್ಡ್ ಅಟ್ಟೆಸ್ಟೇಷನ್ ಅಂಡ್ ಸೀಲಿಂಗ್" "Innovative Technologies for CPU based Attestation and Sealing" ಮತ್ತು ಇದನ್ನು ಹೆಚ್ ಎ ಎಸ್ ಪಿ 2015 ರಲ್ಲಿ